ವಿಪತ್ತು ಚೇತರಿಕೆ ಮತ್ತು ಉತ್ತಮ ಪುನರ್ನಿರ್ಮಾಣ ಉಪನ್ಯಾಸಕ್ಕೆ ಸ್ವಾಗತ ನನ್ನ ಹೆಸರು ರಾಮ್ ಸತೀಶ್ ಸಹಾಯಕ ಪ್ರಾಧ್ಯಾಪಕ ಆರ್ಕಿಟೆಕ್ಚರ್ ಮತ್ತು ಯೋಜನಾ ವಿಭಾಗ IIT ರೂರ್ಕಿ ಇಂದು ನಾನು ನಗರಗಳು ಮತ್ತು ಹವಾಮಾನ ಬದಲಾವಣೆ ರೂಪಾಂತರ ಮತ್ತು ತಗ್ಗಿಸುವಿಕೆಯ ಬಗ್ಗೆ ಮಾತನಾಡಲಿದ್ದೇನೆ ಹಾಗಾಗಿ ಹವಾಮಾನ ಬದಲಾವಣೆಯ ತಿಳುವಳಿಕೆಯ ಮೂಲಭೂತ ಅಂಶಗಳ ಅವಲೋಕನವನ್ನು ನಾನು ನಿಮಗೆ ನೀಡುತ್ತೇನೆ ಮತ್ತು ವಿವಿಧ ನಗರಗಳು ಅದನ್ನು ಹೇಗೆ ನಿಭಾಯಿಸಲು ಸಮರ್ಥವಾಗಿವೆ ಎಂಬುದರ ಕುರಿತು ನಾನು ಮಾತನಾಡುತ್ತೇನೆ ಮತ್ತು ಅವರು ಯಾವ ರೀತಿಯ ಹೊಂದಾಣಿಕೆ ಮತ್ತು ತಗ್ಗಿಸುವಿಕೆಗೆ ತಂತ್ರಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ ಮತ್ತು ನಾವು ಈ ಎಲ್ಲಾ ವಿಧಾನಗಳ ಬಗ್ಗೆ ಸ್ವಲ್ಪ ವಿಮರ್ಶಾತ್ಮಕ ತಿಳುವಳಿಕೆ ಹೊಂದಿದ್ದೇವೆ ನಾವು ಹವಾಮಾನ ಬದಲಾವಣೆಯ ಬಗ್ಗೆ ಹೇಳುವಾಗ ಹವಾಮಾನ ಎಂದರೇನು ಎಂಬ ಮೂಲಭೂತ ತಿಳುವಳಿಕೆಯೊಂದಿಗೆ ನಮ್ಮ ಚರ್ಚೆಯನ್ನು ಪ್ರಾರಂಭಿಸೋಣ ಎಂದು ನಾನು ಭಾವಿಸುತ್ತೇನೆ ಮಾರ್ಕ್ ಟ್ವೈನ್ ಏನು ಹೇಳುತ್ತಾರೆ ಅಂದರೆ ನಾವು ನಿರೀಕ್ಷಿಸುತ್ತಿರುವುದು ಹವಾಮಾನ ಮತ್ತು ನಮಗೆ ಸಿಗುವುದು ವಾಯುಗುವಾಗಿದೆ ನೀವು ಮಿಸ್ಸಿಸ್ಸಿಪ್ಪಿಗೆ ಹೋಗುತ್ತಿರುವಿರಿ ಅಥವಾ ನೀವು ಸ್ಕ್ಯಾಂಡಿನೇವಿಯನ್ ದೇಶಗಳಿಗೆ ಅಥವಾ ಆರ್ಕ್ಟಿಕ್ ವೃತ್ತದ ಪ್ರದೇಶಗಳಿಗೆ ಹೋಗುತ್ತಿರುವಿರಿ ಎಂದು ಊಹಿಸಿಕೊಳ್ಳಿ ನೀವು ಯಾವ ರೀತಿಯ ಹವಾಮಾನವನ್ನು ಎದುರಿಸುತ್ತೀರಿ ಎಂದು ಅದು ನಿಮಗೆ ತಿಳಿಸುತ್ತದೆ ಆದ್ದರಿಂದ ನೀವು ಯಾವ ರೀತಿಯ ಬಟ್ಟೆಗಳನ್ನು ಹೊಂದಬೇಕು ಎಂಬುದನ್ನು ನೀವು ಸಿದ್ಧಪಡಿಸಬೇಕಾಗಬಹುದು ನೀವು 20 30 ಡಿಗ್ರಿಗಳನ್ನು ನಿಭಾಯಿಸಬೇಕಾದ ಕಠಿಣ ಜೀವನ ಪರಿಸ್ಥಿತಿಗಳಿಗಾಗಿ ನಿಮಗೆ ತಿಳಿದಿರುವಂತೆ ಖರೀದಿಸಬೇಕಾಗಿದೆ ಆದ್ದರಿಂದ ಆ ರೀತಿಯಲ್ಲಿ ಪ್ರಾದೇಶಿಕ ಮಟ್ಟದ ತಿಳುವಳಿಕೆಯು ನಿಮಗೆ ಕೆಲವು ಸಿದ್ಧತೆಗಳನ್ನು ನೀಡುತ್ತದೆ ಹವಾಮಾನದಲ್ಲಿ ಪ್ರತಿದಿನ ಯಾವ ಬಟ್ಟೆಗಳನ್ನು ಧರಿಸಬೇಕೆಂದು ನಿರ್ಧರಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ ನಾಳೆ ಮಳೆ ಬೀಳಲಿದೆಯೇ ಇಂದು ಬಿಸಿಲು ಬೀಳುತ್ತದೆಯೇ ಸರಿ ಆದ್ದರಿಂದ ನೀವು ವಿಶೇಷವಾಗಿ ನಿರ್ಮಾಣದಲ್ಲಿ ಯೋಜಿಸಬಹುದು ಯುರೋಪಿಯನ್ ದೇಶಗಳಲ್ಲಿ ಹಗಲು ಬೆಳಕು ಒಂದು ಪ್ರಮುಖ ಅಂಶವಾಗಿದೆ ಆದ್ದರಿಂದ ಹವಾಮಾನವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಹವಾಮಾನ ಮುನ್ಸೂಚನೆಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಆದ್ದರಿಂದ 2 ಕಿಲೋಮೀಟರ್ by 2 ಕಿಲೋಮೀಟರ್ನ ಉಪಗ್ರಹ ಚಿತ್ರಣವೂ ಸಹ ನೀಡುತ್ತದೆ ಆದ್ದರಿಂದ ನಿಮಗೆ ಹವಾಮಾನ ಏನಾಗಲಿದೆ ಎಂಬುದರ ಕನಿಷ್ಠ ಸ್ಥಿತಿಯನ್ನು ನೀಡುತ್ತದೆ ಆದ್ದರಿಂದ ಹವಾಮಾನ ಇದು ವಾಸ್ತವವಾಗಿ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಸರಾಸರಿ ಹವಾಮಾನ ಪರಿಸ್ಥಿತಿಗಳನ್ನು ಸೂಚಿಸುತ್ತದೆ ಮತ್ತು ಇದು ಹಲವು ವರ್ಷಗಳ ಮಾಹಿತಿಯನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಉದಾಹರಣೆಗೆ ಮಿನ್ನೇಸೋಟದ ಹವಾಮಾನವು ಚಳಿಗಾಲದಲ್ಲಿ ಶೀತ ಮತ್ತು ಹಿಮಭರಿತವಾಗಿದೆ ಮತ್ತು ಹವಾಮಾನ ಹೊನೊಲುಲು ಹವಾಯಿಯು ವರ್ಷಪೂರ್ತಿ ಬೆಚ್ಚಗಿರುತ್ತದೆ ಮತ್ತು ಆರ್ದ್ರವಾಗಿರುತ್ತದೆ ಆದ್ದರಿಂದ ಇದು ಹಲವು ವರ್ಷಗಳ ಮಾಹಿತಿಯನ್ನು ತೆಗೆದುಕೊಂಡಿದೆ ಮತ್ತು ಅದು ಯಾವ ರೀತಿಯ ಹವಾಮಾನವನ್ನು ಹೊಂದಿದೆ ಎಂಬುದರ ಕುರಿತು ನಾವು ಮಾತನಾಡುತ್ತಿದ್ದೇವೆ ಮತ್ತೊಮ್ಮೆ ನಾವು ವಿಭಿನ್ನ ಹವಾಮಾನ ವಲಯಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಜಾಗತಿಕವಾಗಿ ಉಷ್ಣವಲಯದ ಹವಾಮಾನಗಳು ಸಮಶೀತೋಷ್ಣ ಹವಾಮಾನಗಳ ಬಗ್ಗೆ ಮಾತನಾಡುವಂತೆ ಅವುಗಳನ್ನು ಹೇಗೆ ವಿಂಗಡಿಸಲಾಗಿದೆ ಆದ್ದರಿಂದ ನಾವು ಮಾತನಾಡುತ್ತಿರುವ ಹವಾಮಾನದ ವಿಭಿನ್ನ ಮಾಪಕಗಳಿವೆ ಉದಾಹರಣೆಗೆ ಮಧ್ಯಪಶ್ಚಿಮ ಅಥವಾ ಹವಾಯಿಯಂತಹ ಒಂದು ಪ್ರದೇಶದ ಹವಾಮಾನವನ್ನು ಪ್ರಾದೇಶಿಕ ಹವಾಮಾನ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾವು ನಿರ್ದಿಷ್ಟ ವಲಯ ಅಥವಾ ನಿರ್ದಿಷ್ಟ ಪ್ರದೇಶ ಭೌಗೋಳಿಕ ಪ್ರದೇಶದ ಬಗ್ಗೆ ಮಾತನಾಡುವಾಗ ಇದು ಪ್ರಾದೇಶಿಕ ಹವಾಮಾನವನ್ನು ಸೂಚಿಸುತ್ತದೆ ಆದರೆ ಪ್ರಪಂಚದಾದ್ಯಂತ ಸರಾಸರಿ ಹವಾಮಾನವನ್ನು ಜಾಗತಿಕ ಹವಾಮಾನ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇಲ್ಲಿ ನಾವು ಪ್ರಪಂಚದಾದ್ಯಂತದ ಜಾಗತಿಕ ಒಂದು ಡಿಗ್ರಿ ಏರಿಕೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಹಾಗಾಗಿ ನಾವು ಜಾಗತಿಕ ಹವಾಮಾನದ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಹವಾಮಾನ ಬದಲಾವಣೆಯನ್ನು ಅರ್ಥಮಾಡಿಕೊಳ್ಳುವ ಮೊದಲು ನೀವು ಪದಜ್ಞಾನವನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಎಂದು ಸೂಚಿಸುತ್ತದೆ ಮತ್ತು ಹವಾಮಾನ ನಮಗೆಲ್ಲರಿಗೂ ತಿಳಿದಿರುವಂತೆ ನಾವು ಪ್ರತಿದಿನ ಟಿವಿ ನ್ಯೂಸ್ ಚಾನೆಲ್ಗಳನ್ನು ಆನ್ ಮಾಡಿದಾಗ ಕನಿಷ್ಠ 3 4 ನಿಮಿಷಗಳ ಕಾಲ ಹವಾಮಾನ ವರದಿಗಾರರು ಬಂದು ನಿಮ್ಮ ಪ್ರದೇಶದಲ್ಲಿ ಅಥವಾ ದೇಶದಲ್ಲಿ ಹವಾಮಾನ ಮುನ್ಸೂಚನೆ ಬಗ್ಗೆ ವಿವರಿಸುತ್ತಾರೆ ಈ ಪ್ರದೇಶದ ಯಾವ ಭಾಗದಲ್ಲಿ ಯಾವ ರೀತಿಯ ಚಂಡಮಾರುತದ ಘಟನೆಗಳು ಎದುರಾಗಲಿವೆ ಇದರಿಂದ ಸಮುದಾಯಗಳು ತಮ್ಮನ್ನು ತಾವು ಸಿದ್ಧಪಡಿಸಿಕೊಳ್ಳಲು ಎಚ್ಚರಿಕೆಯ ಪರಿಸ್ಥಿತಿಯನ್ನು ವಿವರಿಸುತ್ತಾರೆ ಆದರೆ ಈಗ ನಾವು ಋತುಗಳ ಬಗ್ಗೆ ಮಾತನಾಡುವಾಗ ನಮ್ಮ ಪೀಳಿಗೆಯಲ್ಲಿಯೂ ಸಹ ನಮ್ಮ ಮುತ್ತಜ್ಜನ ಅಥವಾ ತಂದೆಯ ಸಮಯದಲ್ಲಿ ನಾವು ಉತ್ತಮ ವೈವಿಧ್ಯತೆಯನ್ನು ನೋಡಬಹುದು ನಾವು ಚಿಕ್ಕವರಾಗಿದ್ದಾಗ ನಾವು ನೋಡಬಹುದು ಅದರ ಭೂದೃಶ್ಯದ ವಿಷಯದಲ್ಲಿ ಅದರ ಸಸ್ಯವರ್ಗದ ವಿಷಯದಲ್ಲಿ ಅದರ ಪ್ರಾಣಿಗಳ ವಿಷಯದಲ್ಲಿ ಪ್ರಕೃತಿಯ ವಿಷಯದಲ್ಲಿ ನಿಮಗೆ ತಿಳಿದಿರುವ ಋತುಗಳಲ್ಲಿ ಉತ್ತಮ ವ್ಯತ್ಯಾಸವಿದೆ ಏಕೆಂದರೆ ಸ್ಕ್ಯಾಂಡಿನೇವಿಯನ್ ದೇಶಗಳಲ್ಲಿ ಅವರು ಇದನ್ನು 6 ಋತುಗಳು ಎಂದು ಕರೆಯುತ್ತಾರೆ ಕೆಲವು ಸ್ಥಳಗಳಲ್ಲಿ ಸುಮಾರು 8 ಋತುಗಳೆಂದು ಕರೆಯುತ್ತಾರೆ ಕೆಲವು ಸ್ಥಳಗಳಲ್ಲಿ ಪರಿವರ್ತನೆಯ ಸಮಯದ ಚಳಿಗಾಲದ ಪರಿಸ್ಥಿತಿಗಳಿಂದಾಗಿ ಕರೆಯುತ್ತಾರೆ ಆದ್ದರಿಂದ ಹಿಮದ ಸಮಯ ಹಿಮ ಮತ್ತು ಮಂಜುಗಡ್ಡೆಯ ಪರಿಸ್ಥಿತಿಗಳಿಂದ ಅವು ಒಂದು ಪ್ರಕೃತಿಯಿಂದ ಇನ್ನೊಂದು ಪ್ರಕೃತಿಗೆ ಹೇಗೆ ರೂಪಾಂತರಗೊಳ್ಳುತ್ತವೆ ಮತ್ತು ಇಡೀ ಭೌಗೋಳಿಕ ವ್ಯವಸ್ಥೆ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ವ್ಯತ್ಯಾಸವು ಕ್ರಮೇಣ ಕಡಿಮೆಯಾಗುತ್ತಿದೆ ಎಂದು ನಮ್ಮಲ್ಲಿ ಎಷ್ಟು ಮಂದಿ ಸಾಕ್ಷಿಯಾಗಿದ್ದೇವೆ ವಾಸ್ತವವಾಗಿ ನಾವು ಸ್ಕ್ಯಾಂಡಿನೇವಿಯಾ ಮತ್ತು ಸ್ವೀಡನ್ನಂತಹ ದೇಶದ ಬಗ್ಗೆ ಮಾತನಾಡಿದರೆ ನೀವು ಉತ್ತರಕ್ಕೆ ಹೋದರೆ ನಾವು ಸುಮಾರು 8 ತಿಂಗಳ ಕಾಲ ಹಿಮದ ಹೊದಿಕೆಯನ್ನು ಹೊಂದಿದ್ದೇವೆ ಆದರೆ ಈಗ ಅದು ಕ್ರಮೇಣ ವರ್ಷದಲ್ಲಿ 6 ತಿಂಗಳಿಗೆ ಬಂದಿದೆ ಆದ್ದರಿಂದ ಭವಿಷ್ಯದಲ್ಲಿ ಇದು ಒಂದು ವರ್ಷದಲ್ಲಿ 4 ತಿಂಗಳಿಗೆ ಬರಬಹುದು ಅಂದರೆ ಋತುವಿನ ಅವಧಿ ಋತುವಿನ ವ್ಯತ್ಯಾಸಗಳು ಬಹಳ ಸೂಕ್ಷ್ಮವಾದ ಬದಲಾವಣೆಗಳಾಗಿವೆ ಮತ್ತು ಅದೇ ರೀತಿ ಇದು ವಸಂತ ಮತ್ತು ಬೇಸಿಗೆಯ ನೋಟವನ್ನು ವಿವರಿಸುವ ಕಾರ್ಟೂನ್ ಎಂದು ನಾವು ನೋಡುತ್ತೇವೆ ಅದೇ ಮತ್ತು ಚಳಿಗಾಲದಲ್ಲಿ ಮಂಜುಗಡ್ಡೆ ಬೀಳುವಿಕೆಯು ನಿಮಗೆ ಕಾಣುತ್ತದೆ ಆದ್ದರಿಂದ ನಾವು ಬದಲಾವಣೆಯ ಬಗ್ಗೆ ಮಾತನಾಡುವಾಗ ಇಂದು ನಾವು ಜಾಗತಿಕ ತಾಪಮಾನವು ಸುಮಾರು 1 ಡಿಗ್ರಿ ಹೆಚ್ಚಾಗಿದೆ ಎಂದು ಮಾತನಾಡುತ್ತಿದ್ದೇವೆ ಆದ್ದರಿಂದ ನಾವು ಮೊದಲು ನೋಡೋಣ ನೀವು ಇಡೀ ಭೂಮಿಯ ಇತಿಹಾಸವನ್ನು ನೋಡಿದರೆ ಹಿಮದೊಂದಿಗೆ ಉಲ್ಲೇಖಿಸಲಾಗಿದೆ ಹಿಮ ಭೂಮಿಯು ಮತ್ತು ಸುಮಾರು 20000 ವರ್ಷಗಳ ಹಿಂದೆ ಹಿಮಯುಗದಲ್ಲಿ ಇಡೀ ಭೂಮಿಯು ಮಂಜುಗಡ್ಡೆಯಲ್ಲಿತ್ತು ಮತ್ತು ಇಂದು ಹಿಮದ ಹೊದಿಕೆಯು ಕ್ರಮೇಣ ಕಡಿಮೆಯಾಗುತ್ತಿರುವುದನ್ನು ಹಿಮಾಲಯ ರಚನೆಗಳು ಹಿಮನದಿಗಳ ನೀವು ಆರ್ಕ್ಟಿಕ್ ವೃತ್ತದ ಪರಿಸ್ಥಿತಿಗಳನ್ನು ನೋಡಿದರೆ ಐಸ್ ಹೇಗೆ ಕರಗುತ್ತಿದೆ ಎಂಬುದನ್ನು ಗಮನಿಸಬಹುದು ಹಾಗಾಗಿ ಇಂದಿನ ಪೀಳಿಗೆಯವರು ಈಗ ಇಲ್ಲಿದ್ದೇವೆ ಆದರೆ ಇಲ್ಲಿ ನಾವು ಜಾಗತಿಕ ತಾಪಮಾನದ ಮೈನಸ್ 2 ಡಿಗ್ರಿ ಮತ್ತು ಸರಾಸರಿ ಮತ್ತು ಮೈನಸ್ 1 1 ಡಿಗ್ರಿ ಬದಲಾವಣೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಇದು ಪರಿಣಾಮವಾಗಿದೆ ಮತ್ತು ಈಗ ನಾವು ಇಲ್ಲಿದ್ದೇವೆ ಪ್ಲಸ್ 1 ಮತ್ತು ಅದು ಪ್ಲಸ್ 2 ಹೆಚ್ಚಾದರೆ ಇದಕ್ಕೆ ಏನಾಗುತ್ತದೆ ಆದ್ದರಿಂದ ನೀವು ತಿಳಿದಿರುವ ಯಾವುದೇ ಹಿಮನದಿಗಳು ಯಾವುದೇ ಸಸ್ಯವರ್ಗ ಧ್ರುವಗಳು ಇರುವುದಿಲ್ಲ ಆದ್ದರಿಂದ ಎಲ್ಲವೂ ಬಹಳ ದುರಂತದ ಬದಲಾವಣೆಯನ್ನು ಹೊಂದಿರುತ್ತದೆ ಆದ್ದರಿಂದ ಇದು ಕೇವಲ 1 ಡಿಗ್ರಿ ತಾಪಮಾನದ ತಿಳುವಳಿಕೆಯಾಗಿದೆ ಮತ್ತು ಅದು ನಮ್ಮ ಜಾಗತಿಕ ಪರಿಸರದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಕಳೆದ ಹಿಮಯುಗದ ಅತ್ಯಂತ ಶೀತ ಭಾಗದಲ್ಲಿ ಭೂಮಿಯ ಸರಾಸರಿ ತಾಪಮಾನವು 4 5 ಡಿಗ್ರಿ ಸೆಲ್ಸಿಯಸ್ ಆಗಿತ್ತು ಇದು 20 ನೇ ಶತಮಾನದ ರೂಢಿಗಿಂತ ಕಡಿಮೆಯಾಗಿದೆ ನಾವು ಒಂದು ಹಿಮಯುಗದ ಘಟಕದಲ್ಲಿ 4 5 ಡಿಗ್ರಿ ವ್ಯತ್ಯಾಸವನ್ನು ಕರೆಯೋಣ ಈಗ ಈ ಸಂಪೂರ್ಣ ಬದಲಾವಣೆಯು ಹೇಗೆ ಉಂಟಾಗುತ್ತದೆ ಮತ್ತು ಅದರ ಪರಿಣಾಮವೇನು ನಾವು ಇದರ ಬಗ್ಗೆ ಏಕೆ ತಲೆಕೆಡಿಸಿಕೊಳ್ಳಬೇಕು ಇದು ಮೂಲಭೂತ ತಿಳುವಳಿಕೆಯಿಂದ ಒಂದು ವಿಷಯವಾಗಿದೆ ಹವಾಮಾನ ಬದಲಾವಣೆ ಮತ್ತು ಹಸಿರುಮನೆ ಅನಿಲ ಹೊರಸೂಸುವಿಕೆಯ ಕೆಲವು ಮೂಲಭೂತ ಅಂಶಗಳ ಬಗ್ಗೆ ನಾನು ಮಾತನಾಡಬೇಕಾಗಿದೆ ಈಗ ನಾವು ಭೂಮಿಯನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ವಾತಾವರಣದ ಪಟ್ಟಿಯನ್ನು ಮತ್ತು ಇಲ್ಲಿ ಈ ಸಾಗರಗಳು ಭೂಪ್ರದೇಶಗಳು ಹೊಂದಿದ್ದೇವೆ ಮತ್ತು ಶಕ್ತಿಯ ಮುಖ್ಯ ಮೂಲವೆಂದರೆ ಸೂರ್ಯ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಈಗ ನಾವು ಪಡೆಯುತ್ತಿದ್ದೇವೆ ಮತ್ತು ಇದು ಹಸಿರುಮನೆ ಅನಿಲವಾಗಿದೆ ಇದು ಈ ವಾತಾವರಣದ ಪದರದ ಪದರವಾಗಿದೆ ಮತ್ತು ನಂತರ ಒಂದು ವಿಷಯವೆಂದರೆ ಇದರಿಂದ ಶಕ್ತಿಯು ವರ್ಗಾವಣೆಯಾಗುತ್ತಿದೆ ಇದು ಒಂದು ರೀತಿಯ ಸಣ್ಣ ಅತಿಗೆಂಪು ವಿಕಿರಣವಾಗಿದೆ ಮತ್ತು ನಂತರ ಇದು ಮತ್ತೆ ಪ್ರತಿಫಲಿಸುತ್ತದೆ ಮತ್ತು ದೀರ್ಘ ಅತಿಗೆಂಪು ಇದೆ ಸಣ್ಣ ಮತ್ತು ದೀರ್ಘವಾದ ಅತಿಗೆಂಪು ವಿಕಿರಣಗಳು ಮತ್ತು ಅದು ಹೇಗೆ ಪ್ರತಿಫಲಿಸುತ್ತದೆ ಮತ್ತು ಈ ಪ್ರಕ್ರಿಯೆಯಲ್ಲಿ ಇದು ನೇರ ವಿಕಿರಣದಿಂದ ರಕ್ಷಿಸಲು ನಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಈ ಪದರವು ನಿಜವಾಗಿಯೂ ನಮ್ಮನ್ನು ರಕ್ಷಿಸುತ್ತಿದೆ ಆದರೆ ಈಗ ನಮ್ಮ ಮಾನವ ಹಸ್ತಕ್ಷೇಪದಿಂದ ನಾವು ಇಂದು ಬದುಕುತ್ತಿರುವ ರೀತಿ ನಾವು ಅವಲಂಬಿತ ಸಮಾಜವಾಗಿ ಬದುಕುತ್ತಿರುವ ರೀತಿ ಈಗ ಭೂಮಿಯ ಮೇಲಿನ ಈ ಚಟುವಟಿಕೆಗಳು ವಿಶೇಷವಾಗಿ ಪಳೆಯುಳಿಕೆ ಇಂಧನ ಬಳಕೆಯ ಹೆಚ್ಚಳ ನಮ್ಮ CO2 ಮತ್ತು ವಿಭಿನ್ನ ಅನಿಲಗಳನ್ನು ತೆಗೆದುಕೊಳ್ಳುತ್ತದೆ ವಾತಾವರಣಕ್ಕೆ ಸೇರಿಕೊಳುವ ವಿಭಿನ್ನ ಅನಿಲಗಳಿವೆ ಎಂದು ನಿಮಗೆ ತಿಳಿದಿದೆ ತದನಂತರ ನಾವು ಮಾತನಾಡುವ CO2 ಕಾರ್ಬನ್ ಡೈಆಕ್ಸೈಡ್ ಏಕೆಂದರೆ ನಾವು ಕೈಗಾರಿಕಾ ಬಗ್ಗೆ ಮಾತನಾಡುವಾಗ ಪಳೆಯುಳಿಕೆ ಇಂಧನಗಳು ನಂತರ ಎಲ್ಲಾ ಕೈಗಾರಿಕೆಗಳಿಂದ ಬರುವ ಹೊಗೆ ಮತ್ತು ಇಂಧನಗಳು ನನ್ನ ಪ್ರಕಾರ ನಾವು ಬಳಸುತ್ತಿರುವ ಮೋಟಾರು ವಾಹನಗಳು ಮತ್ತು ವಿವಿಧ ಕೈಗಾರಿಕಾ ವಲಯಗಳಿಂದ ವರ್ಷಕ್ಕೆ ಸುಮಾರು 7 ಗಿಗಾ ಟನ್ಗಳು ಬರುತ್ತಿವೆ ಅಂದರೆ ನಾವು ಹೊರಸೂಸುತ್ತಿರುವ ಇಂಗಾಲದ ಡೈಆಕ್ಸೈಡ್ನ 2000 ಮಿಲಿಯನ್ ಆನೆಗಳ ಗಾತ್ರ ಎಂದು ನಿಮಗೆ ತಿಳಿದಿದೆ ಮತ್ತು ಈಗ ಅದು ಏನು ಮಾಡುತ್ತಿದೆ ಎಂದರೆ ವಾಸ್ತವವಾಗಿ ಈ ಕಾರ್ಬನ್ ಡೈಆಕ್ಸೈಡ್ ನೀವು ಇದನ್ನು ನೋಡಿದರೆ 30 ಮೀಥೇನ್ ಮತ್ತು 54 7 ಇಂಗಾಲದ ಡೈಆಕ್ಸೈಡ್ ಮತ್ತು ನಂತರ ಇತರ ನೈಟ್ರಸ್ ಆಕ್ಸೈಡ್ ಮತ್ತು ಫ್ಲೋರಿನೇಟೆಡ್ ಅನಿಲಗಳು ಮತ್ತು ಇತರ ಅನಿಲಗಳು ನೀವು ಹೊಂದಿದ್ದೀರಿ ಈಗ ಅದು ಆವಿಯಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಇದು ಅದೇ ಪ್ರಮಾಣದ CO2 ಗಿಂತ 20 ಪಟ್ಟು ಹೆಚ್ಚು ಶಾಖವನ್ನು ಅಂದರೆ ಸುಮಾರು 12 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಇದು 50 ರಿಂದ 1000 ವರ್ಷಗಳವರೆಗೆ ಎಲ್ಲಿಯಾದರೂ ಹರಡುತ್ತದೆ ಎಂದು ನಿಮಗೆ ತಿಳಿದಿದೆ ಮತ್ತು ಈಗ ನೈಟ್ರಸ್ ಆಕ್ಸೈಡ್ ಇದು 114 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಅದೇ ಪ್ರಮಾಣದ CO2 ಗಿಂತ ಸುಮಾರು 298 ಪಟ್ಟು ಹೆಚ್ಚು ಶಾಖವನ್ನು ಬಿಡುಗಡೆ ಮಾಡುತ್ತದೆ ಆದ್ದರಿಂದ ಇದು ವೈಜ್ಞಾನಿಕ ಸಂಗತಿಗಳ ಬಗ್ಗೆ ಮಾತನಾಡುತ್ತದೆ ಇದು ವಾಸ್ತವವಾಗಿ ನಾಲ್ಕನೇ ಮೌಲ್ಯಮಾಪನ ವರದಿಯಲ್ಲಿನ ಹವಾಮಾನ ಬದಲಾವಣೆಯ ಅಂತರಸರ್ಕಾರಿ ಸಮಿತಿಯಿಂದ ಬಂದಿದೆ ಆದ್ದರಿಂದ ಈಗ ಏನಾಗುತ್ತಿದೆ ಎಂಬುದು ಈಗ ನಾವು ಪಡೆಯುತ್ತಿದ್ದೇವೆ ಮತ್ತು CO2 ಇನ್ನೂ ಅದನ್ನು ನಿರ್ಬಂಧಿಸುತ್ತಿದೆ ಹಾಗಾಗಿ ಈಗ ಏನಾಗುತ್ತಿದೆ ಎಂದರೆ ವಿಕಿರಣಗಳು ಬರುತ್ತಿವೆ ಮತ್ತು ನಂತರ ಇವು ಹೊರಹೋಗುತ್ತಿಲ್ಲ ಅದು ಹಿಂತಿರುಗುತ್ತಿದೆ ಆದ್ದರಿಂದ ಈ ಇಡೀ ವಿಭಾಗವು ನಿಮ್ಮ ಕರುಳಿನ ಮೇಲ್ಭಾಗದಲ್ಲಿ ಮುಚ್ಚಳವನ್ನು ಇಟ್ಟುಕೊಂಡಂತೆ ಆಗುತ್ತದೆ ಮತ್ತು ಅದು ಕುದಿಯಲು ಪ್ರಾರಂಭಿಸುತ್ತದೆ ನಂತರ ಅದು ಶಾಖವನ್ನು ಉತ್ಪಾದಿಸುತ್ತದೆ ಸಾಗರಗಳು ಬೆಚ್ಚಗಾಗುತ್ತಿವೆ ಸರಿ ಏಕೆಂದರೆ ಶಾಖವು ಮತ್ತೆ ಮತ್ತೆ ಬರುತ್ತಿದೆ ಅದು ಮುಂದೆ ಹೋಗುತ್ತಿಲ್ಲ ಅದು ಹರಡುತ್ತಿಲ್ಲ ಏಕೆಂದರೆ ಈ ಪದರವು ಕ್ಯಾಪ್ನಂತೆ ರಚನೆಯಾಗುತ್ತಿದೆ ಮತ್ತು ಶಾಖವು ಸಾಗರಗಳಿಗೆ ಬಂದಾಗ ಸಾಗರಗಳು ಬೆಚ್ಚಗಾಗುತ್ತಿವೆ ಮತ್ತು ಅದೇ ರೀತಿಯಲ್ಲಿ ಅದು ಹಿಮನದಿಗಳಿಗೆ ಸಿಗುತ್ತದೆ ಮತ್ತು ಅದು ಹಿಮವನ್ನು ಕರಗಿಸುತ್ತದೆ ಮತ್ತು ನಾವು ಹಿಮ ಕರಗುವ ಬಗ್ಗೆ ಮಾತನಾಡುವಾಗ ಅದು ಮತ್ತೆ ಸಮುದ್ರ ಮಟ್ಟಕ್ಕೆ ಏರುತ್ತದೆ ಮತ್ತು ಇದು ಹೀರಿಕೊಳ್ಳುತ್ತದೆ ಈ ಹಿಮ ಮತ್ತು ಮಂಜುಗಡ್ಡೆಯ ಕರಗುವಿಕೆ ಇದು ಭೂಮಿಯು ಹೆಚ್ಚು ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಮತ್ತು ಮತ್ತೊಮ್ಮೆ ಇದು ಹಸಿರುಮನೆ ಅನಿಲ ಬಲೆಗೆ ಪ್ರತಿಫಲಿಸುತ್ತದೆ ಎಂದು ನಿಮಗೆ ತಿಳಿದಿದೆ ಮತ್ತು ಇದು ಬರಗಳು ಕಾಡ್ಗಿಚ್ಚುಗಳನ್ನು ಸಹ ಹೊಂದಿದೆ ಮತ್ತು ಇದು ಸಸ್ಯ ಮತ್ತು ಪ್ರಾಣಿಗಳ ಮೇಲೆ ಪರಿಣಾಮ ಬೀರುತ್ತದೆ ಇದು ಜಲಚರ ವ್ಯವಸ್ಥೆಯ ಮೇಲೆ ಪರೋಕ್ಷ ಪರಿಣಾಮ ಬೀರುವ ಹವಳದ ಬಂಡೆಗಳ ಮೇಲೂ ಪರಿಣಾಮ ಬೀರುತ್ತದೆ ಮತ್ತು ಅದು ನಿಮಗೆ ತಿಳಿದಿರುವ ಮಾನವ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರುತ್ತದೆ ಸಾಗರಗಳ ಬೆಚ್ಚಗಾಗುವಿಕೆ ಮತ್ತು ಹಿಮ ಕರಗುವಿಕೆಯ ಭಾಗವಾಗಿದೆ ಆದರೆ ಪ್ರತಿಯಾಗಿ ಇದು ಅನೇಕ ವಿನಾಶಕಾರಿ ಪರಿಸ್ಥಿತಿಗಳನ್ನು ಹೊಂದಿರುತ್ತದೆ ಮತ್ತು ಇಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳ ಪರಿಸ್ಥಿತಿಗಳಲ್ಲಿ ಬದಲಾವಣೆ ಹಾಗೆಯೇ ಪಕ್ಷಿಗಳ ವಲಸೆ ಕೂಡ ಬದಲಾಗುತ್ತಿರುತ್ತದೆ ನಿಮಗೆ ತಿಳಿದಿರುವ ಕಾರಣ ಭಾರತ ಉಪಖಂಡಕ್ಕೆ ಬರುತ್ತಿರುವ ಪಕ್ಷಿಗಳ ಸಂಖ್ಯೆ ಕ್ರಮೇಣ ಕಡಿಮೆಯಾಗುತ್ತಿದೆ ಮತ್ತು ಅದೇ ಕಾಲೋಚಿತ ಮಾದರಿಗಳು ಬದಲಾಗುತ್ತಿವೆ ಮತ್ತು ಇಲ್ಲಿ ನಾವು ಆವಾಸಸ್ಥಾನದ ನಷ್ಟದ ಬಗ್ಗೆ ಮಾತನಾಡುತ್ತೇವೆ ಅಳಿವಿನ ಸಾಧ್ಯತೆಗಳೂ ಇವೆ ಆದ್ದರಿಂದ ಇದು ಹವಾಮಾನ ಬದಲಾವಣೆ ಮತ್ತು ಹಸಿರುಮನೆ ಅನಿಲ ಬಲೆ ಮತ್ತು ಶಕ್ತಿ ವ್ಯವಸ್ಥೆಗಳ ಮೂಲಭೂತ ತಿಳುವಳಿಕೆಯಾಗಿದೆ ಆದ್ದರಿಂದ ಒಂದು ಕಡೆ ನಾವು CO2 ಅನ್ನು ಪಂಪ್ ಮಾಡುತ್ತಿದ್ದೇವೆ ಅದನ್ನು ಕವರ್ ಲೇಯರ್ ಆಗಿ ಮಾಡುತ್ತಿದ್ದೇವೆ ಮತ್ತು ಇಡೀ ಶಕ್ತಿಯು ಅದರೊಳಗೆ ಸಿಕ್ಕಿಹಾಕಿಕೊಂಡಿದೆ ಮತ್ತು ನಂತರ ಅದು ಸಾಗರವನ್ನು ಬಿಸಿ ಮಾಡುತ್ತದೆ ಅದು ಮಂಜುಗಡ್ಡೆಯನ್ನು ಕರಗಿಸುತ್ತದೆ ಮತ್ತು ಪ್ರತಿಯಾಗಿ ಅದು ನೈಸರ್ಗಿಕ ವ್ಯವಸ್ಥೆಗಳು ಮತ್ತು ಮಾನವ ವ್ಯವಸ್ಥೆಗಳ ಮೇಲೆ ಪರೋಕ್ಷ ಪರಿಣಾಮಗಳನ್ನು ಮತ್ತು ನೇರ ಮತ್ತು ಪರೋಕ್ಷ ಪರಿಣಾಮಗಳನ್ನು ಮಾಡುತ್ತದೆ ಮತ್ತು ಇಲ್ಲಿ ನಾವು ಹವಾಮಾನ ಬದಲಾವಣೆಯ ಬಗ್ಗೆ ಮಾತನಾಡುತ್ತೇವೆ ಪಕ್ಷಿ ಮತ್ತು ಚಂದ್ರನ ಕಥೆಯಂತೆ ನಿಮಗೆ ತಿಳಿದಿದೆ ಅವರು ಇದು ಪ್ರಕೃತಿ ಎಂದು ಹೇಳಿದರು ಇದು ಪ್ರಕೃತಿಯನ್ನು ಅರ್ಥಮಾಡಿಕೊಳ್ಳಲು ಬಹಳ ಸಂಕೀರ್ಣವಾದ ವಿದ್ಯಮಾನವಾಗಿದೆ ಏಕೆಂದರೆ ಪ್ರತಿಯೊಂದೂ ಮತ್ತು ಎಲ್ಲವೂ ಮತ್ತೊಂದು ವಿಷಯದೊಂದಿಗೆ ಸಂಬಂಧ ಹೊಂದಿದೆ ಅದು ವೈಯಕ್ತಿಕವಲ್ಲ ಇದು ಪ್ರತ್ಯೇಕ ಅಂಶವಲ್ಲ ಆದ್ದರಿಂದ ಈಗ ಈ ಚಿಟ್ಟೆಗಳು ಉತ್ತರದಿಂದ ಹೋಗುತ್ತಿವೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಕೆಲವು ಪರಿಸ್ಥಿತಿಗಳು ಈಗ ತಂಪಾದ ಪ್ರದೇಶಗಳು ಈಗ ತಂಪಾಗಿಲ್ಲ ಅವು ಬೆಚ್ಚಗಾಗುತ್ತಿವೆ ಹಾಗಾಗಿ ಈಗ ವಲಸೆ ಬರುವ ವಿವಿಧ ಜಾತಿಯ ಪಕ್ಷಿಗಳು ವಾಸ್ತವವಾಗಿ ನೀವು ಪುಲಿಕಾಟ್ ಸರೋವರಕ್ಕೆ ಹೋದರೆ ಮತ್ತು ಈಗ ಕೆನಡಾದಿಂದ ವಲಸೆ ಬಂದ ಜಾತಿಗಳ ಸಂಖ್ಯೆ ಕಡಿಮೆಯಾಗಿದೆ ಮತ್ತು ಅದೇ ರೀತಿ ರಾಜಸ್ಥಾನದಲ್ಲಿ ವಲಸೆ ಹಕ್ಕಿಗಳ ಸಂಖ್ಯೆ ಕಡಿಮೆಯಾಗಿದೆ ಆದ್ದರಿಂದ ಜಲಸಂಪನ್ಮೂಲಗಳು ಕ್ಷೀಣಿಸುತ್ತಿರುವ ಕಾರಣ ಪ್ರಾಣಿಗಳು ಮತ್ತು ಪಕ್ಷಿಗಳ ಚಲನೆಗಳು ಮತ್ತು ಸಸ್ಯ ಮತ್ತು ಪ್ರಾಣಿಗಳ ಮಾದರಿಗಳ ಮೇಲೆ ಈ ರೀತಿಯ ಪರಿಣಾಮ ಉಂಟಾಗುತ್ತದೆ ಯಾರಾದರೂ ಏನನ್ನಾದರೂ ಸೇವಿಸದಿದ್ದರೆ ಉತ್ಪಾದನೆಯು ಉತ್ಪಾದನಾ ಅಂಶದ ಮೇಲೂ ಪರಿಣಾಮ ಬೀರುತ್ತದೆ ಮತ್ತು ಅಳಿಲುಗಳು ಮತ್ತು ಎಲ್ಲಾ ಪರ್ವತ ಜೀವಿಗಳು ಶಾಖದಿಂದ ತಪ್ಪಿಸಿಕೊಳ್ಳಲು ಏರುತ್ತವೆ ಮತ್ತು ಹವಾಮಾನದ ವಿವಿಧ ಭಾಗಗಳು ಜೀವಿಗಳ ಮೇಲೆ ವಿಭಿನ್ನವಾಗಿ ಪರಿಣಾಮ ಬೀರುತ್ತವೆ ಇದು ಒಂದೇ ರೀತಿಯಲ್ಲಿ ಅಲ್ಲ ಜೈವಿಕ ಸ್ವಭಾವದಿಂದಾಗಿ 2 ಪಕ್ಷಿಗಳು ವಿಭಿನ್ನವಾದ ಪರಿಣಾಮ ಎದುರಿಸುತ್ತವೆ ಮತ್ತು ಇದು ನಿಮಗೆ ತಿಳಿದಿರುವ ಸಂಬಂಧಗಳನ್ನು ಸಹ ಬದಲಾಯಿಸಬಹುದು ಆದ್ದರಿಂದ ನಾವು ಡಾರ್ವಿನ್ ಸಿದ್ಧಾಂತ ಮತ್ತು ಈ ಎಲ್ಲಾ ವಿಷಯಗಳ ಬಗ್ಗೆ ಮಾತನಾಡುವಾಗ ಹವಾಮಾನ ಬದಲಾವಣೆಯು ಸಂಭವಿಸಿದಂತೆ ನಿರ್ದಿಷ್ಟ ಜಾತಿಯ ಬಣ್ಣವೂ ಬದಲಾಗುತ್ತದೆ ನಾವು ಜಿರಾಫೆ ಅದು ಹೇಗೆ ಬದಲಾಗಿದೆ ಜಿರಾಫೆಯ ಉದ್ದನೆಯ ಕುತ್ತಿಗೆ ಹೇಗೆ ಹೊರಹೊಮ್ಮಿದೆ ಅಂದರೆ ಇವೆಲ್ಲವೂ ಆ ಕಾಲದ ಹವಾಮಾನ ಬದಲಾವಣೆಯ ಕೆಲವು ಪುರಾವೆಗಳಾಗಿವೆ ಮತ್ತು ಇಂದು ನಾವು ನೋಡುತ್ತಿರುವುದು ಮೂಲ ಪ್ರಾಣಿಗಳಲ್ಲ ಮತ್ತು ಇದು ನಿಮಗೆ ತಿಳಿದಿರುವ ಘರ್ಷಣೆಗಳನ್ನು ಸಹ ಉಂಟುಮಾಡಬಹುದು ಈ ರೀತಿಯಾಗಿ ಸಿಸ್ಟಮ್ನ ಒಂದು ದೊಡ್ಡ ಚಕ್ರವಿದೆ ಜಾಗತಿಕ ತಾಪಮಾನ ಏರಿಕೆಯು ನಿಜವೆಂದು ಅನೇಕ ವಿಜ್ಞಾನಿಗಳು ಪ್ರತಿಪಾದಿಸಿದ್ದಾರೆ ಎಂದು ನಿಮಗೆ ತಿಳಿದಿದೆ ಆದರೆ ಕೆಲವರು ಅದು ನಿಜವಲ್ಲ ಎಂದು ವಾದಿಸುತ್ತಿದ್ದಾರೆ ಆದರೆ ವಿಷಯವೆಂದರೆ ನಿಮ್ಮ ಬಳಿ ವಿಭಿನ್ನ ಸಾಕ್ಷ್ಯಗಳಿವೆ ಒಂದು ಸಮುದ್ರ ಕರಗುತ್ತಿದೆ ಕಾಡು ತುಂಬಾ ಬಿಸಿಯಾಗುತ್ತಿದೆ ಏಕೆಂದರೆ ಒಂದು ಕಡೆ ಅರಣ್ಯನಾಶವೂ ನಡೆಯುತ್ತಿದೆ ಏಕೆಂದರೆ ಅವರು ಕೃಷಿ ತಂತ್ರಗಳನ್ನು ಸುಧಾರಿಸುತ್ತಿದ್ದಾರೆ ಅಥವಾ ಅವರು ರಿಯಲ್ ಎಸ್ಟೇಟ್ ಉದ್ಯಮಗಳಿಗೆ ಅಥವಾ ಅದರ ಭೂ ಬಳಕೆಯ ಅಂಶಗಳಿಗೆ ಹೋಗುತ್ತಿದ್ದಾರೆ ಆದ್ದರಿಂದ ಅದು ಕಾಡನ್ನು ಕೊಲ್ಲುತ್ತಿದೆ ಮತ್ತು ಸಮುದ್ರಗಳು ನಗರವನ್ನು ತಿನ್ನುತ್ತಿವೆ ಮತ್ತು ಆ ರೀತಿಯಲ್ಲಿ ಜಲಚರ ವ್ಯವಸ್ಥೆ ನೀರಿನೊಳಗೆ ಸಂಭವಿಸುವ ಮತ್ತು ಪರಿಣಾಮ ಬೀರುವ ವಿವಿಧ ಕೈಗಾರಿಕಾ ಮಾಲಿನ್ಯದಿಂದಾಗಿ ಹವಳದ ಬಂಡೆಗಳು ಸಹ ಹಾನಿಗೊಳಗಾಗುತ್ತವೆ ಹಾಗಾಗಿ ವಿಜ್ಞಾನಿಗಳು ಇದರ ಬಗ್ಗೆ ಚಿಂತಿತರಾಗಿದ್ದರು ಸಮುದಾಯಗಳು ಇದರ ಬಗ್ಗೆ ಚಿಂತಿತರಾಗಿದ್ದರು ರಾಜಕಾರಣಿಗಳು ಇದರ ಬಗ್ಗೆ ಚಿಂತಿತರಾಗಿದ್ದರು ಆದ್ದರಿಂದ ಈ ಹವಾಮಾನ ಬದಲಾವಣೆಯ ಬಗ್ಗೆ ಈಗ ಕಾಳಜಿ ವಹಿಸುವ ದೊಡ್ಡ ಸಾಂಸ್ಥಿಕ ಸೆಟಪ್ ಇದೆ ಆದರೆ ಇದು ತುಂಬಾ ತೀವ್ರವಾದ ವಿಷಯವಲ್ಲ ಆದರೆ ಬರಗಾಲದ ಬಗ್ಗೆ ನಾವು ಹೇಳುವಾಗ ಇದು ಬಹಳ ಕ್ರಮೇಣ ಪ್ರಕ್ರಿಯೆಯಲ್ಲಿ ಬರುತ್ತಿದೆ ಅದು ಇಂದು ಮಾತ್ರವಲ್ಲ ಇದು ವರ್ಷಗಳಿಂದ ಬರುತ್ತಿದೆ ಒಂದು ಆಸಕ್ತಿದಾಯಕ ಚಲನಚಿತ್ರವಿದೆ ದೆಹಲಿ ಸಫಾರಿ ಹವಾಮಾನ ಬದಲಾವಣೆಯ ಬಗ್ಗೆ ಪ್ರಾಣಿಗಳು ತಮ್ಮ ಕಾಳಜಿಯನ್ನು ಹೇಗೆ ತೋರಿಸುತ್ತವೆ ಮತ್ತು ತಮ್ಮ ಆವಾಸಸ್ಥಾನದ ಬಗ್ಗೆ ತಮ್ಮ ಧ್ವನಿಯನ್ನು ಹೇಗೆ ನೀಡಲು ಬಯಸುತ್ತವೆ ಎಂಬುದರ ಕುರಿತು ಅವರು ಮಾತನಾಡಿದರು ನಗರ ಅತಿಕ್ರಮಣದಿಂದ ತಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಆದ್ದರಿಂದ ನೀವು ನೋಡುವ ಎಲ್ಲವನ್ನೂ ಬಹಳ ಆಸಕ್ತಿದಾಯಕವಾಗಿದೆ ಈ ಘೋಷಣೆಗಳು ಮತ್ತು ವಾಸ್ತವವಾಗಿ ಅರಣ್ಯನಾಶ ಅವರು ಮರಗಳನ್ನು ಕಡಿಯುತ್ತಿದ್ದಾರೆ ಮತ್ತು ನಂತರ ಪ್ರಾಣಿಗಳು ಚಿಂತಿತರಾಗಿ ರಾಜಧಾನಿ ದೆಹಲಿಗೆ ಹೋಗಲು ಪ್ರಾರಂಭಿಸುತ್ತವೆ ಮತ್ತು ಅವರು ಕೆಲವು ರೀತಿಯ ಆಂದೋಲನವನ್ನು ಮಾಡುತ್ತಾರೆ ಆ ರೀತಿಯಾಗಿ ಇವು ವಿವಿಧ ಚಲನಚಿತ್ರಗಳ ಮೂಲಕ ಕೆಲವು ಕಾಳಜಿಗಳಾಗಿವೆ ಮತ್ತು ನಮ್ಮ ಭವಿಷ್ಯ ಏನಾಗಲಿದೆ ಎಂಬುದರ ಕುರಿತು ಜನರು ಸಹ ಈಗ ಜಾಗೃತರಾಗುತ್ತಿದ್ದಾರೆ ಮತ್ತು ಇದು ವಾಸ್ತುಶಿಲ್ಪಿ ಅಥವಾ ಬಿಲ್ಡರ್ನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಮಾತ್ರವಲ್ಲದೆ ಸಾಗರವು ಏರುತ್ತಿರುವ ಕಾರಣ ಇದು ಪರಿಣಾಮ ಬೀರುತ್ತದೆ ಮತ್ತು ಇದು ಕೆಲವು ಹಾನಿಕಾರಕ ಪರಿಣಾಮಗಳನ್ನು ಬೀರುತ್ತದೆ ಮತ್ತು ಇದು ಮಾರುಕಟ್ಟೆಗಳ ಮೇಲೂ ಪರಿಣಾಮ ಬೀರಬಹುದು ರಿಯಲ್ ಎಸ್ಟೇಟ್ ಮಾರುಕಟ್ಟೆಗಳು ಇದು ಹಣಕಾಸು ಮಾರುಕಟ್ಟೆಗಳ ಮೇಲೂ ಪರಿಣಾಮ ಬೀರುತ್ತದೆ ಆದ್ದರಿಂದ ಇದು ಕೇವಲ ಮಾನವ ಆವಾಸಸ್ಥಾನದ ಮೇಲೆ ಪರಿಣಾಮ ಬೀರುವುದು ಮಾತ್ರವಲ್ಲದೆ ಇಡೀ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆಯು ಪರಿಣಾಮ ಬೀರುತ್ತದೆ ಮಾರುಕಟ್ಟೆ ವ್ಯವಸ್ಥೆಯ ಮೇಲೆಯೂ ಸಹ ಪರಿಣಾಮ ಬೀರುತ್ತದೆ ಮತ್ತು ಇಲ್ಲಿ ನಾವು 2 ಅಂಶಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಒಂದು ತಗ್ಗಿಸುವಿಕೆ ಮತ್ತು ಹೊಂದಿಕೊಳ್ಳುವಿಕೆ ನಾವು ತಗ್ಗಿಸುವಿಕೆಯ ಬಗ್ಗೆ ಮಾತನಾಡುವಾಗ ಇದು ಮಾನವನ ಜೀವನ ಮತ್ತು ಆಸ್ತಿಗೆ ಹವಾಮಾನ ಬದಲಾವಣೆಯ ದೀರ್ಘಾವಧಿಯ ಅಪಾಯಗಳು ಮತ್ತು ಅಪಾಯಗಳನ್ನು ಶಾಶ್ವತವಾಗಿ ತೊಡೆದುಹಾಕಲು ಅಥವಾ ಕಡಿಮೆ ಮಾಡಲು ತೆಗೆದುಕೊಳ್ಳುವ ಕ್ರಮವಾಗಿದೆ ಹಾಗಾಗಿ ಹವಾಮಾನ ಬದಲಾವಣೆಯ ಕುರಿತಾದ ಇಂಟರ್ಗವರ್ನಮೆಂಟಲ್ ಪ್ಯಾನೆಲ್ ಆಗಿರುವ IPCC ಹಸಿರುಮನೆ ಅನಿಲಗಳ ಮೂಲಗಳನ್ನು ಕಡಿಮೆ ಮಾಡಲು ಅಥವಾ ಹಸಿರುಮನೆ ಅನಿಲಗಳ ಸಿಂಕ್ಗಳನ್ನು ಹೆಚ್ಚಿಸಲು ಮಾನವಜನ್ಯ ಮಧ್ಯಸ್ಥಿಕೆ ಎಂದು ತಗ್ಗಿಸುವಿಕೆಯನ್ನು ವ್ಯಾಖ್ಯಾನಿಸಲಾಗುತ್ತದೆ ಆದ್ದರಿಂದ ನಾವು ಈಗ ವಿವಿಧ ಚೌಕಟ್ಟುಗಳು ವಿವಿಧ ಸಂಪ್ರದಾಯಗಳು ವಿವಿಧ ಅಜೆಂಡಾಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ನಾವು ಹವಾಮಾನ ಬದಲಾವಣೆಯ ಸಮಾವೇಶ ಮತ್ತು ಅಜೆಂಡಾ 21 ಕ್ಯೋಟೋ ಪ್ರೋಟೋಕಾಲ್ಗಾಗಿ UNFCCC ಫ್ರೇಮ್ವರ್ಕ್ ಕುರಿತು ಮಾತನಾಡುತ್ತೇವೆ ಆದ್ದರಿಂದ ಸಾಕಷ್ಟು ತಂತ್ರಗಳು ಜಾಗತಿಕ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಹವಾಮಾನ ಹೊಂದಾಣಿಕೆ ಇದು ಹವಾಮಾನ ವೈಪರೀತ್ಯವನ್ನು ಒಳಗೊಂಡಂತೆ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವ ವ್ಯವಸ್ಥೆಯ ಸಾಮರ್ಥ್ಯಗಳನ್ನು ಸೂಚಿಸುತ್ತದೆ ಮತ್ತು ಸಂಭಾವ್ಯ ಹಾನಿಯನ್ನು ಮಧ್ಯಮಗೊಳಿಸಲು ಅವಕಾಶಗಳ ಲಾಭವನ್ನು ಪಡೆಯಲು ಅಥವಾ ಪರಿಣಾಮಗಳನ್ನು ನಿಭಾಯಿಸುವುದು ನೋಡಿ ನಾವೇಕೆ ಹೊಂದಿಕೊಳ್ಳಬೇಕು ಈಗ ನಾವು ಈಗಿನಂತೆಯೇ ಹವಾಮಾನ ಬದಲಾವಣೆಯನ್ನು ನಿಲ್ಲಿಸಬಹುದೇ ನಮ್ಮಿಂದ ಸಾಧ್ಯವಿಲ್ಲ ಇದು ಪ್ರಕೃತಿಯ ನಿಯಮವಾದ್ದರಿಂದ ಪ್ರಕೃತಿಯ ನಿಯಮದ ಪ್ರಕಾರ ಹುಟ್ಟಿರುವ ಎಲ್ಲರೂ ಒಂದು ದಿನ ಅಂತ್ಯವನ್ನು ಕಾಣಲೇಬೇಕು ಪ್ರತಿಯೊಂದು ಸರಳ ವಿಷಯವೂ ಜನ್ಮ ನೀಡುತ್ತದೆ ಮತ್ತು ಸಾಯುತ್ತದೆ ಆದರೆ ಕೆಲವು ತತ್ತ್ವಶಾಸ್ತ್ರಗಳಲ್ಲಿ ಅದು ಪುನರ್ಜನ್ಮದ ಬಗ್ಗೆಯೂ ಹೇಳುತ್ತದೆ ಸರಿ ಆದರೆ ಬೇರೆ ರೂಪದಲ್ಲಿ ಅಥವಾ ಬೇರೆ ರೀತಿಯಲ್ಲಿ ನೀವು ಸಾಯದಿದ್ದರೆ ಅದು ಪ್ರಕೃತಿ ಕಾನೂನಿಗೆ ವಿರುದ್ಧವಾಗಿದೆ ಪ್ರಕೃತಿ ವಸ್ತು ಸಾಯದಿದ್ದರೆ ಅದು ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿದೆ ಆದ್ದರಿಂದ ನಾವು ಮಾಡಲು ಪ್ರಯತ್ನಿಸುತ್ತಿರುವುದು ಸುಸ್ಥಿರ ಅಭಿವೃದ್ಧಿ ಕಾರ್ಯಸೂಚಿಗಳ ಹೆಸರಿನಲ್ಲಿ ಅಥವಾ ಅದು ಯಾವುದಾದರೂ ನಾವು ಆ ಜೀವನವನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿದ್ದೇವೆ ನಾವು ಸ್ವಲ್ಪ ಹೆಚ್ಚು ಕಾಲ ಬದುಕಲು ಪ್ರಯತ್ನಿಸುತ್ತಿದ್ದೇವೆ ನಾವು ನಮ್ಮ ಭೂಮಿಯನ್ನು ಹೆಚ್ಚು ಕಾಲ ಬದುಕುವಂತೆ ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಇಲ್ಲಿ ನಿಮಗೆ ತಿಳಿದಿರುವ ಸಾಮರ್ಥ್ಯಗಳು ಇಲ್ಲಿಯೇ ನಾವು ಮಾತನಾಡುತ್ತಿದ್ದೇವೆ ನಿಮಗೆ ತಿಳಿದಿರುವ ಸಂದರ್ಭಗಳಿಗೆ ಬದಲಾಗುತ್ತಿರುವ ಸನ್ನಿವೇಶಗಳಿಗೆ ಹೊಂದಿಕೊಳ್ಳಿ ಮತ್ತು ನಿಭಾಯಿಸಿ ನಾವು ಹವಾಮಾನ ಬದಲಾವಣೆಯ ರೂಪಾಂತರದ ಬಗ್ಗೆ ಮಾತನಾಡುತ್ತಿದ್ದೇವೆ ಹೊಸ ಅಥವಾ ಬದಲಾಗುತ್ತಿರುವ ಪರಿಸರಕ್ಕೆ ನೈಸರ್ಗಿಕ ಅಥವಾ ಮಾನವ ವ್ಯವಸ್ಥೆಗಳಲ್ಲಿ ಹೊಂದಾಣಿಕೆಯ ಬಗ್ಗೆ IPCC ಹೇಳುತ್ತದೆ ಮತ್ತು ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವಿಕೆ ಇದು ನೈಜ ಅಥವಾ ನಿರೀಕ್ಷಿತ ಹವಾಮಾನ ಪ್ರಚೋದನೆಗಳಿಗೆ ಪ್ರತಿಕ್ರಿಯೆಯಾಗಿ ನೈಸರ್ಗಿಕ ಮಾನವ ವ್ಯವಸ್ಥೆಗಳಲ್ಲಿ ಹೊಂದಾಣಿಕೆ ಅಥವಾ ಹಾನಿಯನ್ನು ಮಿತಗೊಳಿಸುವ ಅಥವಾ ಪ್ರಯೋಜನಕಾರಿ ಅವಕಾಶಗಳನ್ನು ಬಳಸಿಕೊಳ್ಳುವ ಪರಿಣಾಮಗಳನ್ನು ಸೂಚಿಸುತ್ತದೆ ಆದ್ದರಿಂದ ನಿರೀಕ್ಷಿತ ಮತ್ತು ಪ್ರತಿಕ್ರಿಯಾತ್ಮಕ ರೂಪಾಂತರ ಖಾಸಗಿ ಮತ್ತು ಸಾರ್ವಜನಿಕ ರೂಪಾಂತರ ಮತ್ತು ಸ್ವಾಯತ್ತ ಯೋಜಿತ ರೂಪಾಂತರ ಸೇರಿದಂತೆ ವಿವಿಧ ರೀತಿಯ ರೂಪಾಂತರಗಳನ್ನು ಪ್ರತ್ಯೇಕಿಸಬಹುದು ಆದ್ದರಿಂದ ಇದು IPCC ಮಾತನಾಡುವ ಒಂದು ರೀತಿಯ ಸಾರ್ವತ್ರಿಕ ವ್ಯಾಖ್ಯಾನವಾಗಿದೆ ಮತ್ತು ತಂತ್ರಗಳು ಯಾವುವು ಮತ್ತು 1992 ರಲ್ಲಿ ರಿಯೊ ಡಿ ಜನೈರೊದಲ್ಲಿ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಶನ್ ಆನ್ ಕ್ಲೈಮೇಟ್ ಚೇಂಜ್ ಅನ್ನು ನಡೆಸಲಾಯಿತು ಮತ್ತು ಇದು ವಾತಾವರಣದಲ್ಲಿ ಹಸಿರುಮನೆ ಅನಿಲದ ಸ್ಥಿರೀಕರಣ ಗುರಿಯತ್ತ ಸ್ಪಷ್ಟವಾದ 3 ಷರತ್ತುಗಳನ್ನು ತೆಗೆದುಕೊಳ್ಳುತ್ತದೆ ನಾವು 1980 ರ ದಶಕದಲ್ಲಿ ಹಸಿರುಮನೆ ಅನಿಲ ಹೊರಸೂಸುವಿಕೆಯ ಬಗ್ಗೆ ಮಾತನಾಡುವಾಗ ಇದು ಇದು ವಿಜ್ಞಾನಿಗಳ ಕಾಳಜಿಯಾಗಿತ್ತು ಆದರೆ ನಾವು 90 ರ ದಶಕದಿಂದ ಮುಂದುವರೆದಂತೆ ಅದು ಸಾಮಾಜಿಕ ಕಾಳಜಿ ಮತ್ತು ರಾಜಕೀಯ ಕಾಳಜಿಯಾಗಿ ಸಾಗಿದೆ ಆದರೆ ಈಗ ನಾವು ಇಂದು ಇರುವಾಗ ನಾವು ಸ್ವಲ್ಪ ಹೆಚ್ಚು ಕಾನೂನು ಕಾಳಜಿಯ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಪರಿಸರ ವ್ಯವಸ್ಥೆಗಳು ಹವಾಮಾನ ಬದಲಾವಣೆಗೆ ನೈಸರ್ಗಿಕವಾಗಿ ಹೊಂದಿಕೊಳ್ಳಲು ಸಾಕಷ್ಟು ಸಮಯದ ಚೌಕಟ್ಟಿನೊಳಗೆ ನಡೆಯಬೇಕು ಎಂಬುದು ಮೊದಲನೆಯ ಷರತ್ತು ಇದರಿಂದ ಆಹಾರ ಉತ್ಪಾದನೆಗೆ ಧಕ್ಕೆಯಾಗುವುದಿಲ್ಲ ಆದ್ದರಿಂದ ಈಗ ನೀವು ಅರ್ಥಮಾಡಿಕೊಳ್ಳಬೇಕು ನಿಮ್ಮಲ್ಲಿ ಎಷ್ಟು ಜನರಿಗೆ ತಿಳಿದಿದೆ ಎಂದು ನನಗೆ ತಿಳಿದಿಲ್ಲ ಆದರೆ ಕಳೆದ 2 ವರ್ಷಗಳಲ್ಲಿ ಗೋಧಿಯನ್ನು ಉತ್ಪಾದಿಸುವ ಮಧ್ಯಪ್ರದೇಶ ರಾಜ್ಯದ ಉತ್ಪಾದನೆ ಸಹಸಾಕಾಗಲಿಲ್ಲ ಮತ್ತು ಆಸ್ಟ್ರೇಲಿಯಾ ಅಥವಾ ಪ್ರಪಂಚದ ವಿವಿಧ ಭಾಗಗಳಿಂದ ಅವರು ಗೋಧಿಯನ್ನು ಪಡೆಯುತ್ತಿದ್ದಾರೆ ಅಂದರೆ ನಾವು ಉತ್ಪಾದನೆಯ ಮೇಲೆ ಅವಲಂಬಿತರಾಗಿದ್ದೇವೆ ಸ್ವಯಂ ನಿರಂತರ ಉತ್ಪಾದನೆ ಇಲ್ಲ ಆರ್ಥಿಕ ಅಭಿವೃದ್ಧಿಯು ಸುಸ್ಥಿರ ರೀತಿಯಲ್ಲಿ ಮುಂದುವರಿಯಬೇಕು ಆದ್ದರಿಂದ ಎಲ್ಲವೂ ಆರ್ಥಿಕ ಅಂಶವಾಗಿದೆ ಆರ್ಥಿಕ ನಿರ್ವಹಣೆಯು ಸುಸ್ಥಿರವಾಗಿ ಮುಂದುವರಿಯಬೇಕು ಆದ್ದರಿಂದ ಒಂದು 3 ವಿಷಯಗಳಿವೆ ಒಂದು ನೈಸರ್ಗಿಕವಾಗಿ ಪರಿಸರ ವ್ಯವಸ್ಥೆಯನ್ನು ಹೇಗೆ ಅಳವಡಿಸಿಕೊಳ್ಳಬಹುದು ಎರಡನೆಯದು ಆಹಾರ ಉತ್ಪಾದನೆಯನ್ನು ತಿಳಿದುಕೊಳ್ಳಬೇಕು ಆದ್ದರಿಂದ ಡೆನ್ಮಾರ್ಕ್ ದೇಶದವರು ಬೀಜ ಬ್ಯಾಂಕ್ನೊಂದಿಗೆ ಪ್ರಾರಂಭಿಸಿದರು ಭಾರತದ ಲಡಾಕ್ ಪ್ರದೇಶದಲ್ಲಿಯೂ ಸಹ ಬೀಜ ಬ್ಯಾಂಕ್ ಇದೆ ಆದ್ದರಿಂದ ನಾವು ಬೀಜಗಳ ಜಾತಿಗಳನ್ನು ಹೇಗೆ ಸಂಗ್ರಹಿಸಬಹುದು ಆದ್ದರಿಂದ ಬಿಕ್ಕಟ್ಟಿನ ಸಮಯದಲ್ಲಿ ನಾವು ಅದನ್ನು ಹೇಗೆ ಮರುಸೃಷ್ಟಿಸಬಹುದು ಇಂದು ನಾವು ಕಾಂಡಕೋಶಗಳ ರಕ್ಷಣೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಬೀಜ ರಕ್ಷಣೆಯು ಸಹ ಮುಖ್ಯವಾಗಿದೆ ಹೊಂದಾಣಿಕೆಯ ತಂತ್ರಗಳು ನಾವು UNFCCC ದಾಖಲೆಯಲ್ಲಿ ಲೇಖನ 4 ರಲ್ಲಿ ಎಲ್ಲಾ ವಿಷಯಗಳ ಬಗ್ಗೆ ಮಾತನಾಡುವಾಗ ಹವಾಮಾನ ಬದಲಾವಣೆಯ ಪರಿಗಣನೆಗಳನ್ನು ತಮ್ಮ ಸಂಬಂಧಿತ ಸಾಮಾಜಿಕ ಆರ್ಥಿಕ ಮತ್ತು ಪರಿಸರ ನೀತಿಗಳು ಮತ್ತು ಕ್ರಮಗಳಲ್ಲಿ ಕಾರ್ಯಸಾಧ್ಯವಾದ ಮಟ್ಟಿಗೆ ಗಣನೆಗೆ ತೆಗೆದುಕೊಳ್ಳಿ ಮತ್ತು ಸೂಕ್ತವಾದ ವಿಧಾನಗಳನ್ನು ಬಳಸಿಕೊಳ್ಳಿ ಆದ್ದರಿಂದ ನೀಡಲಾದ ರಾಜಕೀಯ ಸ್ಥಿತಿಯ ಪ್ರಕಾರ ಸಾಮಾಜಿಕ ಅರ್ಥಶಾಸ್ತ್ರದ ಕಾರ್ಯಸಾಧ್ಯತೆಗಳನ್ನು ಒಬ್ಬರು ಇದನ್ನು ನೋಡಿಕೊಳ್ಳಬೇಕು ಮತ್ತು ನಿಮಗೆ ತಿಳಿದಿರುವ ಎಲ್ಲಾ ಸಂಬಂಧಿತ ವಿಧಾನಗಳನ್ನು ನಿರ್ಣಯಿಸಬೇಕು ಮತ್ತು ಅವರು ಕೈಗೊಂಡ ಯೋಜನೆಗಳು ಅಥವಾ ಕ್ರಮಗಳ ಪರಿಸರದ ಆರ್ಥಿಕತೆ ಸಾರ್ವಜನಿಕ ಆರೋಗ್ಯ ಮತ್ತು ಪರಿಸರದ ಗುಣಮಟ್ಟದ ಮೇಲೆ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಅಥವಾ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವ ದೃಷ್ಟಿಯಿಂದ ರಾಷ್ಟ್ರೀಯವಾಗಿ ಪ್ರಭಾವ ಮೌಲ್ಯಮಾಪನಗಳನ್ನು ರೂಪಿಸಿ ಮತ್ತು ನಿರ್ಧರಿಸಲಾಗುತ್ತದೆ ಅವರ ಸಾಮರ್ಥ್ಯಗಳು ಮತ್ತು ಕಾರ್ಯಸಾಧ್ಯತೆಗಳು ಅವರು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡಬೇಕು ನಾನು ಈಗ ನಿಮಗೆ ತೋರಿಸುತ್ತೇನೆ ಢಾಕಾದ ಪ್ರಕರಣ ತೋರಿಸುತ್ತೇನೆ ಸ್ಥಳೀಯ ಸಮುದಾಯಗಳು ಸಹ ನಿಮಗೆ ತಿಳಿದಿರುವಂತೆ ಹಣಕಾಸಿನ ಬೆಂಬಲ ವ್ಯವಸ್ಥೆಯಂತಹ ಸಣ್ಣ ಸಣ್ಣ ವ್ಯವಸ್ಥೆಗಳೊಂದಿಗೆ ಅವರು ಹೇಗೆ ಬುದ್ಧಿವಂತಿಕೆಯಿಂದ ಅನ್ವಯಿಸಿದರು ಅವರು ತಮ್ಮ ಪ್ರದೇಶದಲ್ಲಿನ ಪ್ರವಾಹದ ವಿವಿಧ ಬೆದರಿಕೆಗಳನ್ನು ಹೇಗೆ ನಿಭಾಯಿಸಲು ಪ್ರಾರಂಭಿಸಿದರು ಹಾಗಾಗಿ ಈ ಚಿತ್ರವು ಬಡ ಸಮುದಾಯಗಳ ಕುರಿತಾಗಿದೆ ಏಕೆಂದರೆ ಹವಾಮಾನ ಬದಲಾವಣೆಯ ಅಂಶದಲ್ಲಿನ ಯಾವುದೇ ದುರಂತಕ್ಕೆ ಬಡತನವು ಆಧಾರವಾಗಿರುವ ಅಂಶವಾಗಿದೆ ಆದ್ದರಿಂದ ಹೇಗೆ ವಿಭಿನ್ನ ಬೆಂಬಲ ವ್ಯವಸ್ಥೆಗಳು ಭೂ ಬಳಕೆಯ ಯೋಜನೆಯಲ್ಲಿ ಯೋಜಕರು ಇದನ್ನು ಹೇಗೆ ಪ್ರಮುಖವಾದ ಕೆಳ ಹಂತದ ವಿಧಾನವೆಂದು ಪರಿಗಣಿಸಿದ್ದಾರೆ ಮತ್ತು ಅವರು ಅದನ್ನು ಹೇಗೆ ನೋಡುತ್ತಾರೆ ನಗರಗಳು ರಾಜಕೀಯ ಆರ್ಥಿಕ ಮತ್ತು ಪುನರ್ವಿತರಣಾ ಸ್ಪರ್ಧೆಗಳ ಸಂಕೀರ್ಣ ತಾಣವಾಗುತ್ತಿವೆ ಸಂಕೀರ್ಣತೆ ಮತ್ತು ವೈವಿಧ್ಯತೆಯು ಗಮನಾರ್ಹ ಸವಾಲನ್ನು ಒದಗಿಸುತ್ತದೆ ಮತ್ತು ಸೃಜನಶೀಲತೆಯನ್ನು ಬೆಳೆಸುತ್ತದೆ ಢಾಕಾ 12 ಮಿಲಿಯನ್ಗಿಂತಲೂ ಹೆಚ್ಚು ಜನರಿರುವ ನಗರವು ವೇಗವಾಗಿ ಜಾಗತೀಕರಣಗೊಳ್ಳುತ್ತಿರುವ ಆರ್ಥಿಕತೆ ಮತ್ತು ಮೂಲಸೌಕರ್ಯವಾಗಿ ಕಳಪೆ ನೆರೆಹೊರೆಗಳನ್ನು ಒಳಗೊಂಡಿದೆ ವಿವಿಧ ಹವಾಮಾನ ಕಾರಣಗಳಿಗಾಗಿ ಜನರು ಉತ್ತಮ ಜೀವನ ಮತ್ತು ಜೀವನೋಪಾಯಕ್ಕಾಗಿ ಪ್ರತಿದಿನ ನಗರಕ್ಕೆ ವಲಸೆ ಹೋಗುತ್ತಿದ್ದಾರೆ ನಗರಗಳಲ್ಲಿ ವಾಸಿಸುವ 5 4 ಮಿಲಿಯನ್ ನಗರ ಬಡವರಲ್ಲಿ 63 ಕ್ಕಿಂತ ಹೆಚ್ಚು ಜನರು ಢಾಕಾದಲ್ಲಿ ವಾಸಿಸುತ್ತಿದ್ದಾರೆ ಸೀಮಿತ ಅಥವಾ ಸೇವೆಗಳಿಗೆ ಪ್ರವೇಶವಿಲ್ಲದ ಹೆಚ್ಚಿನ ಜನಸಂಖ್ಯೆಯ ಸಾಂದ್ರತೆಯು ಜೀವನ ಪರಿಸ್ಥಿತಿಗಳನ್ನು ಸವಾಲಾಗಿಸುತ್ತದೆ ಭವಿಷ್ಯದ ಹವಾಮಾನ ಬದಲಾವಣೆಯ ಮಾದರಿಯು ಢಾಕಾವನ್ನು ಪ್ರವಾಹದಿಂದ ಪ್ರಭಾವಿಸಬಹುದು ಮತ್ತು ಶಾಖ ದ್ವೀಪವನ್ನು ರಚಿಸಬಹುದು ಅಲ್ಲಿ ತಾಪಮಾನವು ಸುತ್ತಮುತ್ತಲಿನ ಪ್ರದೇಶಗಳಿಗಿಂತ ಕೆಲವು ಡಿಗ್ರಿಗಳಷ್ಟು ಹೆಚ್ಚಾಗಬಹುದು ಗ್ರಾಮೀಣ ಸನ್ನಿವೇಶದಲ್ಲಿ ಹವಾಮಾನ ಬದಲಾವಣೆಗಾಗಿ ಸಾಂಪ್ರದಾಯಿಕ ನಿಭಾಯಿಸುವ ತಂತ್ರಗಳನ್ನು ಅನ್ವೇಷಿಸಲು ಗಮನಾರ್ಹ ಗಮನವನ್ನು ನೀಡಲಾಗಿದೆ ಕಡಿಮೆ ಕೆಲಸವು ನಗರ ಬಡವರು ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವ ವಿಧಾನಗಳ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಹೆಚ್ಚು ಆಳವಾಗಿ ಮಾಡಿದೆ ನಗರದ ಬಡವರು ದುರ್ಬಲತೆಯ ಪರಿಸ್ಥಿತಿಗಳನ್ನು ಹೇಗೆ ಎದುರಿಸುತ್ತಿದ್ದಾರೆ ಎಂಬುದನ್ನು ಪರಿಶೀಲಿಸುವುದರಿಂದ ಮಹತ್ವದ ಪಾಠಗಳನ್ನು ಕಲಿಯಬಹುದು ಎಂಬ ವಾದದೊಂದಿಗೆ ನಗರಗಳಲ್ಲಿನ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವ ಸಂಶೋಧನೆಯನ್ನು ಅವರು ಪ್ರಾರಂಭಿಸಿದ್ದಾರೆ ಸಂಶೋಧನೆಯಿಂದ ಪಡೆದ ಜ್ಞಾನವು ನಗರಗಳಲ್ಲಿ ಹೊಂದಾಣಿಕೆಯ ಯೋಜನೆಗಾಗಿ ತಂತ್ರಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಸಂಶೋಧನೆಯು ಹಲವಾರು ನಿಭಾಯಿಸುವ ತಂತ್ರಗಳನ್ನು ಗುರುತಿಸಿದೆ ಜನರು ನಿರ್ಮಿಸಿದ ಪರಿಸರದಲ್ಲಿ ಭೌತಿಕ ಮಾರ್ಪಾಡುಗಳನ್ನು ಮಾಡಿದ್ದಾರೆ ಮತ್ತು ನೆರೆಹೊರೆಯ ಮಟ್ಟದಲ್ಲಿ ಸುಧಾರಣೆಗಳನ್ನು ಮಾಡಿದ್ದಾರೆ ನೀರಿನ ಪರಿಣಾಮಗಳನ್ನು ಕಡಿಮೆ ಮಾಡಲು ಅವರು ಸ್ತಂಭದ ಎತ್ತರವನ್ನು ಹೆಚ್ಚಿಸಿ ಬಾಗಿಲಿನ ಮುಂಭಾಗದಲ್ಲಿ ತಡೆಗೋಡೆಗಳನ್ನು ಮಾಡಿದರು ಪೀಠೋಪಕರಣಗಳ ಎತ್ತರವನ್ನು ಹೆಚ್ಚಿಸಿದರು ಹೆಚ್ಚಿನ ಶೇಖರಣಾ ಸೌಲಭ್ಯಗಳನ್ನು ಏರ್ಪಡಿಸಿದರು ಮತ್ತು ಒಳಚರಂಡಿಯನ್ನು ಸ್ವಚ್ಛಗೊಳಿಸಲು ಶಾಖವನ್ನು ಕಡಿಮೆ ಮಾಡಲು ಸಮುದಾಯದ ಉಪಕ್ರಮಗಳನ್ನು ಕೈಗೊಂಡರು ಶಾಖವನ್ನು ಕಡಿಮೆ ಮಾಡಲು ಮೇಲ್ಛಾವಣಿಯನ್ನು ಆವರಿಸುವ ಬಳ್ಳಿಗಳನ್ನು ಬೆಳೆಸಲಾಯಿತು ಮೇಲ್ಛಾವಣಿ ಫಾಲ್ಸ್ ಸೀಲಿಂಗ್ ಅಥವಾ ಮೇಲಾವರಣವನ್ನು ಬಟ್ಟೆಯಿಂದ ಮಾಡಿಲಾಗಿದೆ ಸಮೀಕ್ಷೆಯ ಅರ್ಧದಷ್ಟು ಮನೆಯವರು ಉಳಿತಾಯದ ಮೂಲಕ ತಮ್ಮ ದುರ್ಬಲತೆಯನ್ನು ಕಡಿಮೆ ಮಾಡಿದರು ವೈವಿಧ್ಯಮಯ ವೃತ್ತಿಗಳಲ್ಲಿ ಒಂದಕ್ಕಿಂತ ಹೆಚ್ಚು ಗಳಿಕೆಯ ಸದಸ್ಯರನ್ನು ಹೊಂದಿರುವ ಕುಟುಂಬಗಳು ಯಾವುದೇ ವಿಪತ್ತಿನ ಸಂದರ್ಭದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ ಸಾಮಾಜಿಕ ಜಾಲತಾಣವು ಜನರು ವಿಪತ್ತುಗಳ ಸಮಯದಲ್ಲಿ ಸಹಾಯವನ್ನು ಪಡೆಯಲು ಸಹಾಯ ಮಾಡಿತು ಮತ್ತು ಸುಧಾರಿತ ಜೀವನ ಪರಿಸ್ಥಿತಿಗಳು ಮತ್ತು ಜೀವನೋಪಾಯದ ಅವಕಾಶಗಳು ಕಾಲಾನಂತರದಲ್ಲಿ ಸಂಗ್ರಹವಾದ ಸ್ವತ್ತುಗಳು ಹೆಚ್ಚಿದ ಸ್ಥಿತಿಸ್ಥಾಪಕತ್ವ ಸಂಗ್ರಹಣೆ ಎಂದರೆ ಮಾರಾಟ ಮಾಡಬಹುದಾದ ಗೃಹೋಪಯೋಗಿ ಉತ್ಪನ್ನಗಳು ಮತ್ತು ಕಟ್ಟಡವನ್ನು ಪಡೆದುಕೊಳ್ಳುವುದು ಸಾಮಗ್ರಿಗಳು ಹಾಗೂ ಮಕ್ಕಳ ಶಿಕ್ಷಣದಲ್ಲಿ ಹೂಡಿಕೆ ಮಾಡುವುದು ನಗರ ಮಟ್ಟದಲ್ಲಿ ಹೊಂದಾಣಿಕೆಯ ಯೋಜನೆಯ ಭವಿಷ್ಯದ ಸವಾಲುಗಳು ಸೃಜನಾತ್ಮಕವಾಗಿರಬೇಕು ವೈವಿಧ್ಯತೆ ಮತ್ತು ಸಂಕೀರ್ಣತೆಯ ನಡುವಿನ ಸಂಪರ್ಕವನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಸ್ಥಾಪಿಸುವುದು ನಗರ ಬಡವರಿಗೆ ಯಾವುದೇ ಹೊಂದಾಣಿಕೆಯ ಕ್ರಮವು ಪ್ರಸ್ತುತ ಅನುಭವಗಳಿಂದ ಅಂತರವನ್ನು ಕಡಿಮೆ ಮಾಡಲು ಕೆಲಸ ಮಾಡಬೇಕಾಗುತ್ತದೆ ನಗರ ಬಡವರು ಹವಾಮಾನ ಬದಲಾವಣೆಯಿಂದ ಉಂಟಾಗುವ ಅಪಾಯಗಳಿಗೆ ಗುರಿಯಾಗುತ್ತಾರೆ ಏಕೆಂದರೆ ಅವರು ಹವಾಮಾನ ಬದಲಾವಣೆ ಮತ್ತು ಬಡತನಕ್ಕೆ ಎರಡು ಬಾರಿ ಒಡ್ಡಿಕೊಳ್ಳುವುದಕ್ಕೆ ಪ್ರತಿಕ್ರಿಯಿಸುತ್ತಾರೆ ಆದಾಗ್ಯೂ ಅವುಗಳು ಒಂದು ನಿರ್ದಿಷ್ಟ ಮಟ್ಟದ ಅಂತರ್ನಿರ್ಮಿತ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿವೆ ಯೋಜನಾ ಉಪಕ್ರಮಗಳ ಮೂಲಕ ವಿಪತ್ತುಗಳಿಗೆ ಪ್ರತಿಕ್ರಿಯಿಸುವಲ್ಲಿ ಸಂಗ್ರಹವಾದ ಜ್ಞಾನವನ್ನು ಗುರುತಿಸುವುದು ಮತ್ತು ಬೆಂಬಲಿಸುವುದು ಬಡವರಿಗೆ ಮತ್ತು ನಮ್ಮ ಭವಿಷ್ಯದ ಪೀಳಿಗೆಗೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸುತ್ತದೆ ಅದೇ ರೀತಿಯಲ್ಲಿ ಪಶ್ಚಿಮ ಆಫ್ರಿಕಾದಲ್ಲಿ ಅವರು ಒಂದು ಪೀಳಿಗೆಯಲ್ಲಿ ಭೂಮಿ ಹೆಚ್ಚು ಶುಷ್ಕವಾಗುವುದರ ಬಗ್ಗೆ ಮಾತನಾಡಿದರು ಅದು ಈಗಾಗಲೇ ಶುಷ್ಕವಾಗಿದೆ ಮತ್ತು ಹೆಚ್ಚು ಶುಷ್ಕವಾಗುತ್ತದೆ ಮತ್ತು ಇದು ಬೆಳೆ ಕೃಷಿಯ ಮೇಲೆ ಪರಿಣಾಮ ಬೀರಿದೆ ಮತ್ತು ಅದು ಉದ್ಯೋಗದ ಮೇಲೆ ಪರಿಣಾಮ ಬೀರಿದೆ ಇದು ಅಲ್ಲಿನ ಆರೋಗ್ಯಕರ ಜೀವನ ಪರಿಸ್ಥಿತಿಗಳ ಮೇಲೂ ಪರಿಣಾಮ ಬೀರಿದೆ ಆದ್ದರಿಂದ ಕೆಲವು ಸ್ಥಳೀಯ ತಂತ್ರಗಳು ಅವರು ನೀರು ಮತ್ತು ಮಣ್ಣಿನ ಸಂರಕ್ಷಣೆಯ ವಿಧಾನಗಳನ್ನು ಸಂರಕ್ಷಿಸುವ ಡ್ಯಾಮ್ಲೂನ್ ತಂತ್ರಗಳನ್ನು ಅಳವಡಿಸಿಕೊಳ್ಳಲು ಪ್ರಾರಂಭಿಸಿದ್ದಾರೆ ಅವರು ಈ ರೀತಿಯ ಕಲ್ಲಿನ ಗಡಿಗಳನ್ನು ಅಥವಾ ಬಹುಶಃ ಮಣ್ಣಿನ ಗಡಿಗಳನ್ನು ಮಾಡುತ್ತಾರೆ ಇದರಿಂದ ಒಂದು ತುಂಬಿದೆ ಮತ್ತು ಅದು ಇನ್ನೊಂದಕ್ಕೆ ಹೋಗುತ್ತದೆ ಮತ್ತು ಜಲ ಸಂರಕ್ಷಣೆಯ ವಿಧಾನಗಳು ಮಣ್ಣಿನ ರಕ್ಷಣೆಗಾಗಿ ಅವರು ವಸ್ತುಗಳನ್ನು ನೆಡಲು ಪ್ರಾರಂಭಿಸಿದರು ಆ ರೀತಿಯಲ್ಲಿ ನೀವು ಸಹೇಲ್ ಪ್ರದೇಶದಲ್ಲಿ ನಿಮಗೆ ತಿಳಿದಿರುವ 15 ಬೆಳೆಗಳ ವಿಮರ್ಶೆಯನ್ನು ನೋಡಬಹುದು ಆದ್ದರಿಂದ ಸಂರಕ್ಷಣಾ ವಿಧಾನಗಳ ಮೂಲಕ ಈ ರೀತಿಯ ಬೆಳೆಗಳ ಪುನರುಜ್ಜೀವನವು ಕಂಡುಬಂದಿದೆ ಮತ್ತು ಹಾಲೆಂಡ್ನಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಬಂದಾಗ ಅದು ತಗ್ಗು ಪ್ರದೇಶದಲ್ಲಿನ ನದೀ ಮುಖಜ ಭೂಮಿ ಪ್ರದೇಶವಾಗಿದೆ ಮತ್ತು ಅವುಗಳು ಒಂದು ರೀತಿಯ ತಡೆಗೋಡೆಗಳನ್ನು ಮಾಡುವ ತಂತ್ರಗಳನ್ನು ಹೊಂದಿದ್ದಾರೆ ಮತ್ತು ಪ್ರವಾಹದ ಸಮಯದಲ್ಲಿ ಅವುಗಳನ್ನು ರಕ್ಷಿಸಲು ಕಲ್ಲಿನ ತಡೆಗೋಡೆಗಳು ನಿರ್ಮಾಣವನ್ನು ತಿಳಿದಿದ್ದಾರೆ ಪ್ರವಾಹ ಆದರೆ ಅವರು ನಿರ್ಮಾಣದ ಆರಂಭಿಕ ಹಂತದಲ್ಲಿ ಇದನ್ನು ಲೆಕ್ಕ ಹಾಕಿದಾಗ ಅವರು 10 ವರ್ಷಗಳಿಗೊಮ್ಮೆ ನಿರ್ಮಿಸುವ ಬಗ್ಗೆ ಯೋಚಿಸಿದರು ಆದರೆ ಈಗ ಅವರು ಆಗಾಗ್ಗೆ ನಿರ್ಮಿಸುತ್ತಿದ್ದಾರೆ ಆದ್ದರಿಂದ ಹವಾಮಾನ ಬದಲಾವಣೆಯು ನಡೆಯುತ್ತಿದೆ ಮತ್ತು ಅಥವಾ ಅವರ ಲೆಕ್ಕಾಚಾರಗಳು ಬಹಳ ವೇಗವಾಗಿ ತಪ್ಪಾಗಿದೆ ಮತ್ತು ಅವರು ಮಾಡುತ್ತಿರುವ ಪ್ರಯತ್ನದ ಪ್ರಮಾಣವು ತಗ್ಗು ಪ್ರದೇಶ ಮತ್ತು ನದೀ ಮುಖಜ ಭೂಮಿ ಹೊಂದಿದ ದೇಶವಾಗಿರುವುದರಿಂದ ಅಭಿವೃದ್ಧಿಶೀಲ ತಂತ್ರಗಳಿವೆ ನೆದರ್ಲ್ಯಾಂಡ್ಸ್ನಲ್ಲಿನ ತೇಲುವ ಮನೆಗಳು ಇವುಗಳು ಪ್ರವಾಹವನ್ನು ಲೆಕ್ಕಿಸದೆ ಇರುತ್ತವೆ ಮತ್ತು ತೇಲುತ್ತವೆ ಆದರೆ ಈ ಮನೆಗಳನ್ನು ಮಾಡಲು ಯಾವ ರೀತಿಯ ಹಣಕಾಸಿನ ಹೂಡಿಕೆ ನಡೆಯುತ್ತಿದೆ ಎಂಬುದನ್ನು ನೋಡಬೇಕು ಹೌದು ತಾಂತ್ರಿಕವಾಗಿ ಇದು ಕಲೆಯ ಶ್ಲಾಘನೀಯ ಸ್ಥಿತಿ ಆದರೆ ಇದನ್ನು ಹೇಗೆ ನೋಡಬಹುದು ಇದು ನಿಜವಾಗಿಯೂ ನಾವು ಯೋಚಿಸಬೇಕಾದ ಪ್ರಶ್ನೆಯೇ ಸಾಮಾಜಿಕ ಸಬಲೀಕರಣ ಮತ್ತು ಹವಾಮಾನ ಬದಲಾವಣೆಯನ್ನು ನಿಭಾಯಿಸಲು ಉತ್ತಮ ಪರ್ಯಾಯಗಳ ಮೇಲೆ ಹೂಡಿಕೆ ಮಾಡುವ ಬದಲು ಇಂತಹ ದುಬಾರಿ ತಂತ್ರಜ್ಞಾನದ ಮೇಲೆ ಹೂಡಿಕೆ ಮಾಡುವುದು ನಿಜವಾಗಿಯೂ ಬುದ್ದಿವಂತಿಕೆ ಆಗಿದೆಯೇ ಆದ್ದರಿಂದ ಇದು ಒಬ್ಬ ತಮ್ಮ ಸ್ವಂತ ಕರೆಯಲ್ಲಿ ತೆಗೆದುಕೊಳ್ಳಬಹುದಾದ ಕೆಲವು ಬುದ್ದಿಮತ್ತೆ ತಿಳುವಳಿಕೆಯಾಗಿದೆ ಆದ್ದರಿಂದ ಕೃಷಿ ವಲಯದ ವಿವಿಧ ನಗರಗಳು ಹವಾಮಾನ ಬದಲಾವಣೆ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ದೇಶ ಮತ್ತು ಅಭಿವೃದ್ಧಿ ಹೊಂದಿದ ದೇಶಗಳ ಮೇಲೆ ಹೇಗೆ ಕಾರ್ಯನಿರ್ವಹಿಸುತ್ತಿವೆ ಎಂಬ ಕಲ್ಪನೆಯನ್ನು ನೀವು ಪಡೆದುಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ವ್ಯವಸ್ಥೆಗಳು ಮತ್ತು ಸಾಮಾಜಿಕ ಬಂಡವಾಳಗಳೊಂದಿಗೆ ಇದು ನಿಮಗೆ ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ ತುಂಬ ಧನ್ಯವಾದಗಳು